ಮರಳಿ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 56 ನಾವು ಉನ್ನತ ದರ್ಜೆಯ ರೇಖಾತ್ಮಕ ಅವಕಲನ ಸಮೀಕರಣಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಅಂತಹ ಅವಕಲನ ಸಮೀಕರಣಗಳ ಪರಿಹಾರಗಳನ್ನು ನೋಡೋಣ ಇಂದಿನ ಉಪನ್ಯಾಸದಲ್ಲಿ ನಾವು ಸ್ಥಿರ ಸಹಗುಣಾಂಕಗಳೊಂದಿಗೆ ಉನ್ನತ ದರ್ಜೆಯ ಈ ರೇಖಾತ್ಮಕ ಅವಕಲನ ಸಮೀಕರಣಗಳ ಬಗ್ಗೆ ಮಾತನಾಡುತ್ತೇವೆ ಅದು ಹೆಚ್ಚು ಸಾಮಾನ್ಯ ರೇಖಾತ್ಮಕ ಅವಕಲನ ಸಮೀಕರಣಗಳ ಒಂದು ನಿರ್ದಿಷ್ಟ ಪ್ರಕರಣವಾಗಿದೆ ನಾವು ಇಂದಿನ ಉಪನ್ಯಾಸದಲ್ಲಿ ಮಾತನಾಡಲಿರುವ ಅಂತಹ ಅವಕಲನ ಸಮೀಕರಣಗಳ ಸಾಮಾನ್ಯ ರೂಪ ಇದಾಗಿದೆ ಈ ಸಹಗುಣಾಂಕಗಳು ಅವು ಇಲ್ಲಿ ಸ್ಥಿರಾಂಕಗಳಾಗಿವೆ ಮತ್ತು ಬಲಭಾಗವು X ನ ಉತ್ಪನ್ನವಾಗಬಹುದು ಇವು ಸ್ಥಿರಾಂಕಗಳು ಮತ್ತು ಎಂಬುದು ನ ಉತ್ಪನ್ನವಾಗಿದೆ ಇದು ಸ್ಥಿರಾಂಕವೂ ಆಗಿರಬಹುದು ಆದರೆ ಸಾಮಾನ್ಯವಾಗಿ ನಾವು x ನ ಉತ್ಪನ್ನವಾಗಿ ತೆಗೆದುಕೊಳ್ಳಬಹುದು ಇಂತಹ ಪ್ರಶ್ನೆಯನ್ನು ರೇಖಾತ್ಮಕ ಅವಕಲನ ಸಮೀಕರಣ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ರೇಖಾತ್ಮಕವಾಗಿದೆ ಅದರ ಗುಣಲಬ್ದದೊಂದಿಗೆ y ಅಥವಾ y ನ ಯಾವುದೇ ನಿಷ್ಪನ್ನವಿಲ್ಲ ಇದು ರೇಖಾತ್ಮಕ ಅವಕಲನ ಸಮೀಕರಣ ಮತ್ತು n ನೇ ದರ್ಜೆಯ ರೇಖಾತ್ಮಕ ಅವಕಲನ ಸಮೀಕರಣ ನಾವು ಇಂದು ಸಾಮಾನ್ಯ ಪರಿಹಾರದ ಬಗ್ಗೆ ಮಾತನಾಡುತ್ತೇವೆ ಇಂದಿನ ಉಪನ್ಯಾಸದಲ್ಲಿ ನಾವು ಇಲ್ಲಿ ಎರಡು ಅಂಶಗಳನ್ನು ಹೊಂದಿದ್ದೇವೆ ಒಂದು ಪೂರಕ ಉತ್ಪನ್ನ ಮತ್ತು ಇನ್ನೊಂದನ್ನು ನಿಶ್ಚಿತ ಅನುಕಲನ ಎಂದು ಕರೆಯಲಾಗುತ್ತದೆ ಈ ಪೂರಕ ಉತ್ಪನ್ನವು ಸಮಜಾತೀಯ ಸಮೀಕರಣದ ಪರಿಹಾರವಾಗಿದೆ ಸಮಜಾತೀಯ ಎಂದರೆ ಅರ್ಥ ನಾವು ಇಲ್ಲಿ X ನಿಂದ 0 ವನ್ನು ಸ್ಥಾಪಿಸಿದಾಗ ಈ ಬಲಭಾಗವನ್ನು 0 ಗೆ ಸಮನಾಗಿ ಹೊಂದಿಸುವ ಮೂಲಕ ನಾವು ಅಂತಹ ಸಮೀಕರಣಗಳನ್ನು ಸಮಜಾತೀಯ ಸಮೀಕರಣ ಎಂದು ಕರೆಯುತ್ತೇವೆ ಮತ್ತು ಅನುಗುಣವಾದ ಸಮಜಾತೀಯ ಸಮೀಕರಣದ ಪರಿಹಾರವೆಂದರೆ ನಾವು ಈ ಬಲಭಾಗವನ್ನು 0 ಗೆ ಸಮನಾಗಿ ಹೊಂದಿಸಿದಾಗ ನಾವು ಪಡೆಯುವ ಪೂರಕ ಉತ್ಪನ್ನ ಈ ಸಮಜಾತೀಯದ ಸಮೀಕರಣದ ಪರಿಹಾರವನ್ನು ಹೇಗೆ ಪಡೆಯುವುದು ಮತ್ತು ನಿಶ್ಚಿತ ಅನುಕಲನದ ಬಗ್ಗೆ ನಾವು ಮುಂದಿನ ಉಪನ್ಯಾಸದಲ್ಲಿ ಹೆಚ್ಚು ಮಾತನಾಡುತ್ತೇವೆ ನಿಶ್ಚಿತ ಅನುಕಲನ ನಾವು ಯಾವುದೇ ನಿರ್ದಿಷ್ಟ ಪರಿಹಾರವನ್ನು ಪೂರೈಸುವ ಯಾವುದೇ ಪರಿಹಾರವನ್ನು ಕರೆಯುತ್ತೇವೆ ಅದು ಕೊಟ್ಟಿರುವ ಸಮೀಕರಣವನ್ನು X ನೊಂದಿಗೆ ಪೂರೈಸುತ್ತದೆ ನಾವು ಪೂರಕ ಉತ್ಪನ್ನ ಅಥವಾ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಸೇರಿಸಿದಾಗಇದು ಒಂದು ನಿಶ್ಚಿತ ಪರಿಹಾರವಾಗಿದೆ ಇಂದಿನ ಉಪನ್ಯಾಸದಲ್ಲಿ ಕೊಟ್ಟಿರುವ ಸಮಜಾತೀವಲ್ಲದ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಇದು ಹೇಗೆ ರೂಪಿಸುತ್ತದೆ ಎಂದು ನಾವು ನೋಡುತ್ತೇವೆ ಇಲ್ಲಿ ಇದು ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರುವುದರಿಂದ ಇದು ಮೊದಲು ಚರ್ಚಿಸಿದಂತೆ n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುತ್ತದೆ ಅಂದರೆ ಇದು n ನೇ ಕ್ರಮಾಂಕದ ಭೇದಾತ್ಮಕ ಸಮೀಕರಣವಾಗಿದೆ ಇಲ್ಲಿ ನೀಡಲಾದ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರದಲ್ಲಿ ನಾವು n ಅನಿಯಂತ್ರಿತ ಸ್ಥಿರಾಂಕವನ್ನು ಹೊಂದಿರಬೇಕು ಈ ನಿಶ್ಚಿತ ಅನುಕಲನ ಇದು ಒಂದು ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರವಾಗಿದ್ದು ಇದು ಯಾವುದೇ ಸ್ಥಿರಾಂಕವನ್ನು ಹೊಂದಿರುವುದಿಲ್ಲ ಅದು ಅನಿಯಂತ್ರಿತ ಸ್ಥಿರಾಂಕಗಳಿಂದ ಮುಕ್ತವಾಗಿರುತ್ತದೆ ಮತ್ತು ಯಾವುದೇ ಸ್ಥಿರಾಂಕಗಳು ಕಾಣಿಸಿಕೊಂಡರೆ ಅದು ಸ್ವಯಂಚಾಲಿತವಾಗಿ ಪೂರಕ ಉತ್ಪನ್ನದಲ್ಲಿ ಇರುತ್ತದೆ ಇದು ಸಮಜಾತೀಯವಲ್ಲದ ಸಮೀಕರಣಕ್ಕೆ ಪರಿಹಾರವನ್ನು ಕಂಡು ಹಿಡಿಯುವ ವಿಧಾನ ಆದ್ದರಿಂದ X 0ಗೆ ಸಮಾನವಲ್ಲದಿದ್ದಾಗ ನಾವು ಅದನ್ನು ಸಮಜಾತೀಯವಾಗಿರದ ಸಮೀಕರಣ ಎಂದು ಕರೆಯುತ್ತೇವೆ ಈ X 0 ಆಗಿದ್ದಾಗ ನಾವು ಅದನ್ನು ಸಮಜಾತೀಯ ಅವಕಲನ ಸಮೀಕರಣ ಎಂದು ಕರೆಯುತ್ತೇವೆ ಇದು ಸಾಮಾನ್ಯ ಪರಿಹಾರವಾಗಿದೆ ಮತ್ತು ಇದು ಒಂದು ವಿಧಾನ ಅಥವಾ ಕೊಟ್ಟಿರುವ ಸಮಜಾತೀಯವಾಗಿರದ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪಡೆಯಲು ಸುಲಭವಾದ ವಿಧಾನವಾಗಿದೆ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವಾದ ಈ ಪೂರಕ ಉತ್ಪನ್ನವನ್ನು ನಾವು ಪಡೆಯಬಹುದಾದರೆ ನಾವು ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪಡೆಯುವುದು ತುಂಬಾ ಸುಲಭ ತದನಂತರ ನಾವು ಕೇವಲ ಒಂದು ನಿಶ್ಚಿತ ಪರಿಹಾರವನ್ನು ಕಂಡುಹಿಡಿಯಬೇಕು ಅದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಮತ್ತು ನಾವು ಎರಡನ್ನು ಸೇರಿಸಿದಾಗ ನಾವು ಸ್ವಾಭಾವಿಕವಾಗಿ ಈ n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುತ್ತೇವೆ ಮತ್ತು ಇಂದು ನಾವು ಇದು ಕೊಟ್ಟಿರುವ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿ ಪರಿಣಮಿಸುತ್ತದೆ ಎಂದು ನೋಡುತ್ತೇವೆ ಪೂರಕ ಉತ್ಪನ್ನ ಯಾವುದು ಮತ್ತು ಈ ಕಲ್ಪನೆಯನ್ನು ಹೇಗೆ ಪಡೆಯುವುದು ಈ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರ ಇದು ಸಮಜಾತೀಯ ಸಮೀಕರಣ ಎಂದರೆ ಈ ವ್ಯವಸ್ಥೆ ಈ ಬಲಭಾಗ 0 ಕ್ಕೆ ಸಮಾನವಾಗಿರುತ್ತದೆ ನಿಶ್ಚಿತ ಅನುಕಲನವು ನಿರ್ದಿಷ್ಟ ಅವಕಲನ ಸಮೀಕರಣಗಳ ಒಂದು ನಿರ್ದಿಷ್ಟ ಪರಿಹಾರವನ್ನು ಹೊಂದಿರುತ್ತದೆ ಅಂದರೆ ಯಾವುದೇ ನಿರ್ದಿಷ್ಟ ಪರಿಹಾರವಾಗಿದ್ದರೆ ಇದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ನಾವು ಇಲ್ಲಿ ಎಡಭಾಗದಲ್ಲಿ ಆದೇಶಿಸಿದಾಗ ನಾವು ಬಲಭಾಗದ X ಅನ್ನು ಪಡೆಯಬೇಕು

ಇದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಮತ್ತು ನಾವು ಪೂರಕ ಉತ್ಪನ್ನ ಮತ್ತು ನಿಶ್ಚಿತ ಅನುಕಲವನ್ನು ಹೀಗೆ ವ್ಯಾಖ್ಯಾನಿಸಿದ್ದೇವೆ ನಾವು ಇದನ್ನು ಹಿಂದಿನ ಪಠ್ಯದಲ್ಲಿ ನೋಡಿದ್ದೇವೆ ಆದರೆ ನಾವು ಅದನ್ನು ನಂತರ ಸಾಬೀತುಪಡಿಸುತ್ತೇವೆ ನಾವು ಈ ಪೂರಕ ಉತ್ಪನ್ನ ಮತ್ತು ನಿಶ್ಚಿತ ಅನುಕಲನವನ್ನು ಸೇರಿಸಿದಾಗ ನಾವು ಮೂಲತಃ ಕೊಟ್ಟಿರುವ ಸಮಜಾತೀಯವಾಗಿರದ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪಡೆಯುತ್ತೇವೆ ನಾವು ಆ ಚರ್ಚೆಗೆ ಹೋಗುವ ಮೊದಲು ಪರಿಹಾರದ ರೇಖೀಯ ಸ್ವಾತಂತ್ರ್ಯದ ಬಗ್ಗೆಯೂ ನಾವು ಇಲ್ಲಿ ಪರಿಚಯಿಸಬೇಕಾಗಿದೆ ರೇಖೀಯ ಬೀಜಗಣಿತದ ಸ್ವಾತಂತ್ರ್ಯದಲ್ಲಿ ನಾವು ರೇಖೀಯ ಅವಲಂಬನೆಯ ಬಗ್ಗೆ ಮಾತನಾಡಿದ್ದರೂ ಇದೇ ರೀತಿಯ ಪರಿಕಲ್ಪನೆಯನ್ನು ನಾವು ಇಲ್ಲಿ ಮತ್ತೆ ಪರಿಷ್ಕರಿಸುತ್ತೇವೆ ಎರಡು ಕಾರ್ಯಗಳು ಮತ್ತು ರೇಖೀಯವಾಗಿ ಸ್ವತಂತ್ರವಾಗಿವೆ ಆದ್ದರಿಂದ ಮೊದಲು ನಾವು ಎರಡು ಉತ್ಪನ್ನಗಳನ್ನು ಪರಿಚಯಿಸುತ್ತಿದ್ದೇವೆ ಏಕೆಂದರೆ ಒಂದು ಇನ್ನೊಂದರ ಸ್ಥಿರ ಗುಣಕವಲ್ಲದಿದ್ದರೆ ಈ ಎರಡು ಉತ್ಪನ್ನಗಳಿಗೆ ರೇಖೀಯ ಸ್ವಾತಂತ್ರ್ಯವನ್ನು ನೋಡಲು ತುಂಬಾ ಸುಲಭ ಆದ್ದರಿಂದ ಒಂದು ಉತ್ಪನ್ನವನ್ನು ನಾವು ಇನ್ನೊಂದರ ಸ್ಥಿರ ಗುಣಾಕಾರವಾಗಿ ಬರೆಯಲು ಸಾಧ್ಯವಿಲ್ಲ ಉದಾಹರಣೆಗೆ ನಮಗೆ ಇದೆ ಅವು ರೇಖೀಯವಾಗಿ ಅವಲಂಬಿತವಾಗಿವೆ ಏಕೆಂದರೆ ಅಲ್ಲಿ ಎರಡನೆಯ ಉತ್ಪನ್ನವು ಮೊದಲ ಕ್ರಿಯೆಯ ಕೇವಲ 2 ಪಟ್ಟು ಆಗಿದೆ ಆದರೆ ರೇಖಾತ್ಮಕ ಸ್ವತಂತ್ರ ಉತ್ಪನ್ನಗಳಿಗಾಗಿ ನಾವು ಇತರರ ಸ್ಥಿರ ಗುಣಾಕಾರವಾಗಿ ಬರೆಯಲು ಸಾಧ್ಯವಿಲ್ಲ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಅಥವಾ ಹೆಚ್ಚು ಪಚಾರಿಕವಾಗಿ ಈಗಾಗಲೇ ರೇಖಾತ್ಮಕ ಬೀಜಗಣಿತದಲ್ಲಿ ಚರ್ಚಿಸಿದಂತೆ ಮತ್ತು ಕೆಲವು ಸ್ಥಿರಾಂಕಗಳು ಈ ಸಂಯೋಜನೆಯನ್ನು 0 ಗೆ ಹೊಂದಿಸಿದಾಗ ಇದು ಆಗಿದ್ದಾಗ ಮಾತ್ರ ಇದು ನಿಜ ಎಂದು ಸೂಚಿಸುತ್ತದೆ ನಂತರ ನಾವು ಈ ಮತ್ತು ಅನ್ನು ರೇಖಾತ್ಮಕವಾಗಿ ಸ್ವತಂತ್ರ ಎಂದು ಕರೆಯುತ್ತೇವೆ ಈ ಸಮೀಕರಣವನ್ನು ಪೂರೈಸುವ ಯಾವುದೇ ಶೂನ್ಯೇತರ ಪರಿಹಾರವನ್ನು ನಾವು ಪಡೆದರೆ ಅವು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಏಕೆಂದರೆ ಒಂದು ಉತ್ಪನ್ನವನ್ನು ಇತರ ಉತ್ಪನ್ನದ ಪ್ರಕಾರ ಬರೆಯಬಹುದು ಪರಸ್ಪರ ಅವಲಂಬನೆ ಇರುತ್ತದೆ ಆದರೆ ನಾವು ಅದರ ಬಗ್ಗೆ ಮಾತನಾಡುವಾಗ ಈ ಸಂಯೋಜನೆಯು 0 ಆಗಿದ್ದಾಗ ಇದು 0 ಮತ್ತು ಆಗಿದ್ದಾಗ ಮಾತ್ರ ಸಾಧ್ಯ ಮತ್ತು ನ ಇತರ ಸಂಭಾವ್ಯ ಮೌಲ್ಯಗಳಿಲ್ಲ ಆಗ ಈ ಪರಿಹಾರಗಳು ರೇಖೀಯವಾಗಿ ಸ್ವತಂತ್ರವಾಗಿವೆ ಎಂದು ನಾವು ಕರೆಯುತ್ತೇವೆ ಅಥವಾ ಎರಡು ಉತ್ಪನ್ನಗಳ ಸಂದರ್ಭದಲ್ಲಿ ಇದನ್ನು ಪರಿಶೀಲಿಸುವುದು ತುಂಬಾ ಸುಲಭ ಏಕೆಂದರೆ ನೀವು ಕೇವಲ ನಿಂದ ಅನ್ನು ತೆಗೆದುಕೊಳ್ಳಬಹುದು ಅಂದರೆ ಎರಡು ಉತ್ಪನ್ನಗಳನ್ನು ಭಾಗಿಸಿ ಮತ್ತು ಇದು ಸ್ಥಿರಾಂಕಕ್ಕೆ ಸಮನಾಗಿರದಿದ್ದರೆ ಈ ಉತ್ಪನ್ನಗಳು ರೇಖಾತ್ಮಕವಾಗಿ ಸ್ವತಂತ್ರವಾಗಿವೆ ಎಂದು ನಾವು ಕರೆಯುತ್ತೇವೆ ಮತ್ತು ಇದು ಸ್ಥಿರಾಂಕಕ್ಕೆ ಸಮನಾಗಿದ್ದರೆ ಉತ್ಪನ್ನಗಳು ರೇಖೀಯವಾಗಿ ಅವಲಂಬಿತವಾಗಿರುತ್ತದೆ ಈ ರೇಖಾತ್ಮಕ ಅವಲಂಬನೆಯ ಕೆಲವು ಉದಾಹರಣೆಗಳನ್ನು ನೋಡೋಣ ಉದಾಹರಣೆಗೆ ಇದನ್ನು ನೀವು ನಿ೦ದ ಭಾಗಿಸಿದಾಗ ನಾವು ಅನ್ನು ಪಡೆಯುತ್ತೇವೆ ಆದ್ದರಿಂದ ಅದು ಸ್ಥಿರಾಂಕವಾಗಿಲ್ಲ ಆದ್ದರಿಂದ ಈ sin x ಮತ್ತು cos x ಅವು ರೇಖಾತ್ಮಕವಾಗಿ ಸ್ವತಂತ್ರ ಉತ್ಪನ್ನಗಳಾಗಿವೆ ಇನ್ನೊಂದು ಉದಾಹರಣೆಯೆಂದರೆ ನಾವು ಬಗ್ಗೆ ಮಾತನಾಡಬಹುದು ಆದ್ದರಿಂದ ಇಲ್ಲಿ ಮತ್ತೆ ನಾವು ಇಲ್ಲಿ ಅನುಪಾತವನ್ನು ತೆಗೆದುಕೊಂಡರೆ ಭಾಗಿಸು ಇದು ಭಾಗಿಸು ಅಥವಾ sin x ನಿಂದ ಭಾಗಿಸಲ್ಪಟ್ಟ 2 sin x ಮತ್ತು cos x ಆದ್ದರಿಂದ sin x sin x ರದ್ದಾಗುತ್ತದೆ ಮತ್ತು ಎರಡು ಬಾರಿ cos x ಸಿಗುತ್ತದೆ ಇದು ಮತ್ತು ಸ್ಥಿರಾಂಕವಾಗಿಲ್ಲ ಆದ್ದರಿಂದ ಇಲ್ಲಿ ನೊಂದಿಗೆ ಈ ಸಂಯೋಜನೆಯು ರೇಖೀಯವಾಗಿ ಸ್ವತಂತ್ರ ಗುಂಪನ್ನು ರೂಪಿಸುತ್ತದೆ sin 2 x ಮತ್ತು sin x ಅವು ರೇಖೀಯವಾಗಿ ಸ್ವತಂತ್ರವಾಗಿವೆ ಮತ್ತು ಉತ್ಪನ್ನಗಳಲ್ಲಿ ಅಂತಹ ಅನುಪಾತವನ್ನು ತೆಗೆದುಕೊಳ್ಳಬೇಕು ಮತ್ತು ಇವು ಎರಡು ವಿಭಿನ್ನ ನೈಜ ಸಂಖ್ಯೆಗಳಾಗಿವೆ ಆದ್ದರಿಂದ ಈ ಉತ್ಪನ್ನಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಗೆ ಸಮನಾಗಿಲ್ಲದಿದ್ದಾಗ ನಾವು ಮತ್ತು ಅನ್ನು ಹೊಂದಿದ್ದೇವೆ ಅವು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಅನೇಕ ಉತ್ಪನ್ನಗಳ ರೇಖೀಯ ಅವಲಂಬನೆಗೆ ಬರುತ್ತಿದ್ದೇವೆ ಅಂದರೆ n ಉತ್ಪನ್ನಗಳಿಗೆ ಮತ್ತು ಅವು ರೇಖಾತ್ಮಕವಾಗಿ ಸ್ವತಂತ್ರವೆಂದು ಹೇಳಲಾಗುತ್ತದೆ ತದನಂತರ ನಾವು ಈ ವ್ಯಾಖ್ಯಾನವನ್ನು ಸಾಮಾನ್ಯೀಕರಿಸಬಹುದು ಇದನ್ನು ನಾವು ಎರಡು ಉತ್ಪನ್ನಗಳಿಗೆ ಬಳಸಿದ್ದೇವೆ ಅದು ಈ ರೇಖಾತ್ಮಕವಾಗಿದ್ದರೆ ಎಲ್ಲಾ c ಗಳು 0 ಆಗಿದ್ದಾಗ ಮಾತ್ರ 0 ಗೆ ಹೊಂದಿಸಿದಾಗ ಈ ಸಂಯೋಜನೆಯು ಸಾಧ್ಯ ನಂತರ ಇಲ್ಲಿ ಈ ವಿನ್ಯಾಸ ರೇಖಾತ್ಮಕವಾಗಿ ಸ್ವತಂತ್ರವಾಗಿರುತ್ತದೆ ಅಥವಾ ಈ ಉತ್ಪನ್ನಗಳು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ಮತ್ತೆ ಇದು ನಿರ್ದಿಷ್ಟ ವ್ಯಾಖ್ಯಾನವಾಗಿದೆ ಮತ್ತು ಇದು ಯಾವುದೇ ಉತ್ಪನ್ನಕ್ಕೆ ಬಹಳ ಮುಖ್ಯವಾಗಿದೆ ಇದು ಕೇವಲ ಎರಡು ಉತ್ಪನ್ನಗಳಿಗೆ ಮಾತ್ರವಲ್ಲದೆ ಇದನ್ನು n ಉತ್ಪನ್ನಗಳಿಗೆ ಸಾಮಾನ್ಯೀಕರಿಸಬಹುದು ಆದರೆ ಇಲ್ಲಿ ಸಮಸ್ಯೆ ಏನು ಸಾಮಾನ್ಯವಾಗಿ ಈ ವ್ಯಾಖ್ಯಾನವನ್ನು ಬಳಸಿಕೊಂಡು ರೇಖೀಯ ಸ್ವಾತಂತ್ರ್ಯವನ್ನು ಪರಿಶೀಲಿಸುವುದು ಕಷ್ಟ ಏಕೆಂದರೆ ನಾವು ಹೊಂದಿಸಬೇಕಾಗಿರುವುದು n ಉತ್ಪನ್ನಗಳು 0 ಗೆ ಸಮನಾಗಿ ಹೊಂದಿಸಿದಾಗ ಮತ್ತು ಈ ಎಲ್ಲಾ c ಗಳು 0 ಎಂದು ಅರಿತುಕೊಳ್ಳಬೇಕು ಈ ಸಮೀಕರಣದಿಂದ ಹೊರಬರುವ ಏಕೈಕ ಪರಿಹಾರ ಇದು ಅದನ್ನು ತೋರಿಸಲು ಸ್ವಲ್ಪ ಕಷ್ಟ ಎರಡು ಉತ್ಪನ್ನಗಳಿಗಿಂತ ಹೆಚ್ಚು ಇರುವಾಗ ರೇಖೀಯ ಸ್ವಾತಂತ್ರ್ಯಗಳ ಪರಿಹಾರವನ್ನು ಸಾಬೀತುಪಡಿಸಲು ಇನ್ನೂ ಕೆಲವು ಮಾರ್ಗಗಳಿವೆ ವ್ರೊನ್ಸ್ಕಿಯನ್ ಎ೦ಬುದು ಈ ರೇಖೀಯ ಸ್ವಾತಂತ್ರ್ಯವನ್ನು ಸಾಬೀತುಪಡಿಸಲು ಉಪಯೋಗಿಸಬಹುದಾದ೦ತಹ ಒಂದು ಉಪಯುಕ್ತವಾದ ಪರಿಕಲ್ಪನೆ W ಅನ್ನೋದು ವ್ರೊನ್ಸ್ಕಿಯನ್ನ ಸಂಕೇತವಾಗಿದೆ ವ್ರೊನ್ಸ್ಕಿಯನ್ ಎಂದರೇನು ಎಂಬುದನ್ನು ನಾವು ಒಂದು ನಿಮಿಷದಲ್ಲಿ ವ್ಯಾಖ್ಯಾನಿಸುತ್ತೇವೆ ಈ ಉತ್ಪನ್ನವು ಇಲ್ಲಿ ಶೂನ್ಯವಲ್ಲದಿದ್ದರೆ ನಂತರ ಅವು ರೇಖೀಯವಾಗಿ ಸ್ವತಂತ್ರವಾಗಿರುತ್ತವೆ ವ್ರೊನ್ಸ್ಕಿಯನ್ ಎಂದರೇನು ಇದು ಇಲ್ಲಿ ನಿರ್ಧಾರಕವಾಗಿದೆ ಮತ್ತು ಇದನ್ನು ಈ ರೀತಿ ಮೌಲ್ಯಮಾಪನ ಮಾಡಲಾಗುತ್ತದೆ ಇಲ್ಲಿ ಮೊದಲ ಸಾಲು ಈ ಎರಡನೇ ಸಾಲಿನಲ್ಲಿ ಅವುಗಳ ನಿಷ್ಪನ್ನಗಳಿವೆ ಮೂರನೇ ಸಾಲಿನಲ್ಲಿ ಮತ್ತೆ ಎರಡನೇ ದರ್ಜೆಯ ನಿಷ್ಪನ್ನ ಮತ್ತು ಈ n ನೇ ಸಾಲಿನಲ್ಲಿ n ಮೈನಸ್ 1 ನೇ ದರ್ಜೆಯ ನಿಷ್ಪನ್ನಗಳನ್ನು ಹೊಂದಿರುತ್ತೇವೆ ನಾವು ಈ ನಿರ್ಧಾರಕವನ್ನು ಲೆಕ್ಕಾಚಾರ ಮಾಡಿದಾಗ ಮತ್ತು ಇದು 0 ಗೆ ಸಮನಾಗಿಲ್ಲ ಎಂದು ನಾವು ನೋಡಿದಾಗ ಈ ಉತ್ಪನ್ನಗಳು ರೇಖಾತ್ಮಕವಾಗಿ ಸ್ವತಂತ್ರವಾಗಿರುತ್ತವೆ ಎರಡು ಉತ್ಪನ್ನಗಳಿಗಿಂತ ಹೆಚ್ಚು ಇರುವಾಗ ರೇಖೀಯ ಸ್ವಾತಂತ್ರ್ಯವನ್ನು ಪರಿಶೀಲಿಸುವ ಒಂದು ಮಾರ್ಗ ಇದಾಗಿದೆ ಎರಡು ಉತ್ಪನ್ನಗಳು ಇದ್ದಾಗಲೂ ನಾವು ಪರೀಕ್ಷೆಯನ್ನು ಮಾಡಬಹುದು ಆದರೆ ನಾವು ಮೊದಲು ನೋಡಿದ ಎರಡು ಉತ್ಪನ್ನಗಳು ಎರಡು ಉತ್ಪನ್ನಗಳ ಅನುಪಾತವನ್ನು ತೆಗೆದುಕೊಳ್ಳುವ ಮೂಲಕ ಸುಲಭವಾಗಿ ನೋಡಬಹುದು ಇದು ರೇಖೀಯ ಉತ್ಪನ್ನಗಳ ಸ್ವಾತಂತ್ರ್ಯ ಮತ್ತು ಅವಲಂಬನೆಯ ಕುರಿತಾಗಿತ್ತು ಏಕೆಂದರೆ ರೇಖಾತ್ಮಕ ಅವಕಲನ ಸಮೀಕರಣಗಳ ಪರಿಹಾರಗಳನ್ನು ಹೊಂದಿಸುವಲ್ಲಿ ನಾವು ಈ ಪರಿಭಾಷೆಯನ್ನು ಬಳಸುವ ಮೊದಲು ಇದನ್ನು ನಾವು ಪರಿಚಯಿಸಬೇಕಾಗಿದೆ ಇಲ್ಲಿ ಈ ಸಮಜಾತೀಯ ಸಮೀಕರಣವನ್ನು ಮೊದಲು ಪರಿಗಣಿಸೋಣ ಆದ್ದರಿಂದ ಈ n ನೇ ಪದ n ಮೈನಸ್ 1 ನೇ ದರ್ಜೆಯ ಪದ ಮತ್ತು ಈ ಸ್ಥಿರಾಂಕವು ಒಂದು ಮತ್ತು ಈ y ಪದ 0 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇದು ಸಮಜಾತೀಯ ಸಮೀಕರಣ ಏಕೆಂದರೆ ಈ ಬಲಭಾಗವು 0 ಎಂದು ಹೇಳಲಾಗುತ್ತದೆ ಮತ್ತು ನಾವು y 1 ಮತ್ತು y 2 ಯನ್ನು 2 ರೇಖೀಯವಾಗಿ ಸ್ವತಂತ್ರ ಪರಿಹಾರವೆಂದು ಪರಿಗಣಿಸುತ್ತೇವೆ ನಾವು ಇಲ್ಲಿ ತೋರಿಸಬೇಕಾದದ್ದು ಮೇಲಿನ ಸಮೀಕರಣದ ಪರಿಹಾರವಾಗಿದೆ ಮತ್ತು ಈ ಮತ್ತು ಅನಿಯಂತ್ರಿತ ಸ್ಥಿರಾಂಕವಾಗಿರುತ್ತದೆ ನಾವು ಇಲ್ಲಿ ಎಂಬ ಎರಡು ಪರಿಹಾರಗಳನ್ನು ಮತ್ತು ಎರಡು ರೇಖೀಯವಾಗಿ ಸ್ವತಂತ್ರ ಪರಿಹಾರಗಳನ್ನು ಹೊಂದಿದ್ದರೆ ಏಕೆಂದರೆ ಅವು ರೇಖೀಯವಾಗಿ ಸ್ವತಂತ್ರವಾಗಿಲ್ಲದಿದ್ದರೆ ಸ್ವತಃ ಎರಡು ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುವುದರಲ್ಲಿ ಅರ್ಥವಿಲ್ಲ ಇಲ್ಲಿ ನಾವು ಆ ಸಂದರ್ಭದಲ್ಲಿ ಕೇವಲ ಒಂದು ಸ್ಥಿರಾಂಕವನ್ನು ಹೊಂದಬಹುದು ಏಕೆಂದರೆ ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿದ್ದರೆ ನಾವು ಒಂದನ್ನು ಇನ್ನೊಂದರ ಪ್ರಕಾರ ಬರೆಯಬಹುದು ಆದ್ದರಿಂದ ಇದಕ್ಕೆ ಹೆಚ್ಚು ಅರ್ಥವಿರುವುದಿಲ್ಲ ಇಲ್ಲಿ ಎರಡು ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರಗಳಾಗಿವೆ ಮತ್ತು ಆ ಸಂದರ್ಭದಲ್ಲಿ ಮೇಲಿನ ಸಮೀಕರಣದ ಪರಿಹಾರವಾಗಿದೆ ಮತ್ತು ಯಾವುದೇ ಅನಿಯಂತ್ರಿತ ಸ್ಥಿರಾಂಕ ಮತ್ತು ನಾವು ಏನು ಮಾಡಬೇಕು ನಾವು ಅನ್ನು ಸಮೀಕರಣಕ್ಕೆ ಆದೇಶಿಸುತ್ತದೆ ನಾವು ಈ n ನೇ ಪದವನ್ನು ಹೊಂದಿದ್ದೇವೆ ಈ ನೊಂದಿಗೆ n ನೇ ದರ್ಜೆಯ ಪದವು ಇಲ್ಲಿ ಅಲ್ಲ ನಾವು ಅಲ್ಲಿ x ಅನ್ನು ಬಳಸಿದ್ದೇವೆ ಈ ಅನ್ನು ಆದೇಶಿಸುವ ಮೂಲಕ ಈ ರೀತಿಯಾದರೆ ಇದು ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರವಾಗಿದೆ ನಾವು ಈಗ ಏನು ಬರೆಯಬಹುದು ನಾವು ಇಲ್ಲಿಂದ ಪ್ರತಿ ಪದದಿಂದ ಸಾಮಾನ್ಯವಾದ ಅನ್ನು ತೆಗೆಯಬೇಕು ಮತ್ತು ನಂತರ ಇದನ್ನು ಬರೆಯಿರಿ ಇದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ಪೂರೈಸುತ್ತದೆ ಆದ್ದರಿಂದ ಸಹ ಮೇಲಿನ ಅವಕಲನ ಸಮೀಕರಣದ ಪರಿಹಾರವಾಗಿದೆ ವಾಸ್ತವವಾಗಿ ನಾವು ಇದನ್ನು ಎರಡು ಉತ್ಪನ್ನಗಳಿಗೆ ಮಾತ್ರವಲ್ಲದೆಹೆಚ್ಚಿನ ಉತ್ಪನ್ನಗಳಿಗೂ ಸಾಮಾನ್ಯೀಕರಿಸಬಹುದು ಮತ್ತು ಅದೇ ಆಲೋಚನೆಯೊಂದಿಗೆ ನಾವು ಉದಾಹರಣೆಗೆ ರೇಖೀಯವಾಗಿ ಸ್ವತಂತ್ರ ಪರಿಹಾರ ನಂತರ ಅವುಗಳ ಸಂಯೋಜನೆಗಳು ಸಹ ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರವಾಗಿರುತ್ತದೆ ಇಲ್ಲಿ ಸಾಮಾನ್ಯೀಕರಣ ಈ ಸಮಜಾತೀಯ ಅವಕಲನ ಸಮೀಕರಣದ ರೇಖಾತ್ಮಕವಾದ ಸ್ವತಂತ್ರ ಪರಿಹಾರಗಳಾಗಿವೆ ಮತ್ತು ಆ ಸಂದರ್ಭದಲ್ಲಿ ಸಹ ಕೊಟ್ಟಿರುವ ಅವಕಲನ ಸಮೀಕರಣದ ಪರಿಹಾರವಾಗಿರುತ್ತದೆ ಮತ್ತು ಪರಿಹಾರವನ್ನು ಮಾತ್ರವಲ್ಲ ನಾವು ಈಗ ಸಾಮಾನ್ಯ ಪರಿಹಾರ ಎಂಬ ಪದವನ್ನು ಬಳಸಿದ್ದೇವೆ ಕೊಟ್ಟಿರುವ ಸಮಜಾತೀಯ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರ ಏಕೆಂದರೆ ಇದು ಎರಡು ಉತ್ಪನ್ನಗಳಿಗಾಗಿ ನಾವು ಮಾಡಿದಂತೆ ನಾವು ಸಾಬೀತುಪಡಿಸುವ ನಿರ್ದಿಷ್ಟ ಅವಕಲನ ಸಮೀಕರಣದ ಪರಿಹಾರವಾಗಿದೆ ಮತ್ತು ಈ ಪರಿಹಾರವು ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿದೆ ಮೊದಲೇ ಪರಿಚಯಿಸಲಾದ ಸಾಮಾನ್ಯ ಪರಿಹಾರಕ್ಕೂ ಅದು ನಮ್ಮ ವ್ಯಾಖ್ಯಾನವಾಗಿತ್ತು ಮತ್ತು ಈ ಸಂದರ್ಭದಲ್ಲಿ ನಾವು ಪರಿಹಾರದಲ್ಲಿ ಈ n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುವಾಗ ಮತ್ತು ಅದು ಸಮೀಕರಣವನ್ನು ಪೂರೈಸುತ್ತದೆ ಇದರರ್ಥ ಇದು ಪರಿಹಾರವಾಗಿದೆ ಆದ್ದರಿಂದ ನಾವು ಇದನ್ನು ಸಾಮಾನ್ಯ ಪರಿಹಾರವೆಂದು ಕರೆಯಬಹುದು ಮತ್ತು ಇವು ಅನಿಯಂತ್ರಿತ ಸ್ಥಿರಾಂಕಗಳಾಗಿವೆ ಸಮಜಾತೀಯ ಅವಕಲನ ಸಮೀಕರಣದ ಈ n ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರಗಳನ್ನು ನಾವು ಕಂಡುಕೊಂಡರೆ ಅವುಗಳ ರೇಖೀಯ ಸಂಯೋಜನೆಯು ಸಹ ಪರಿಹಾರವಾಗಿರುತ್ತದೆ ಅಥವಾ ವಾಸ್ತವವಾಗಿ ಅದು ಕೊಟ್ಟಿರುವ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರುತ್ತದೆ ಮತ್ತೊಂದು ಪ್ರಮುಖ ಫಲಿತಾಂಶವನ್ನು ನಾವು ಈಗ ಪರಿಗಣಿಸುತ್ತೇವೆ ಸಂಬಂಧಿತ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರ ಆಗಿದೆ ಆದ್ದರಿಂದ ನಾವು ಸಮಜಾತೀಯ ಸಮೀಕರಣದ ಪರಿಹಾರದ ಬಗ್ಗೆ ಮಾತನಾಡುತ್ತಿದ್ದೇವೆ ಬಲಗೈ 0 ಆಗಿದ್ದಾಗ ಅದು ಸಮಜಾತೀಯ ಸಮೀಕರಣ ಎಂದು ಮತ್ತೆ ನೆನಪಿಸಿಕೊಳ್ಳುತ್ತೇವೆ ಆದ್ದರಿಂದ ಈ ಸಮಜಾತೀಯ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಮತ್ತು ಈ v ಎ೦ಬ ಉತ್ಪನ್ನವು ದತ್ತ ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರವಾಗಿದೆ ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಈ ಎರಡು ಪರಿಹಾರಗಳು ಒಂದು ಪರಿಹಾರವಾಗಿದೆ ಅಥವಾ ಒಂದು ಸಾಮಾನ್ಯ ಪರಿಹಾರವಾಗಿದೆ ಇದನ್ನು ನಾವು ಮೊದಲೇ ಚರ್ಚಿಸಿದಂತೆ ರೇಖಾತ್ಮಕವಾಗಿ ಸ್ವತಂತ್ರ ಪರಿಹಾರವನ್ನು ಹೊಂದಿರುವಾಗ ಇದು ಅನ್ವಯಿಸುತ್ತದೆ ಅವುಗಳ ಸಂಯೋಜನೆಯು ನಿಖರವಾಗಿ ಮತ್ತು ಹೀಗೆ ಅವುಗಳ ಸಮಜಾತೀಯ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರುತ್ತದೆ ಮತ್ತು ಇಲ್ಲಿ ಕೊಟ್ಟಿರುವ ಅವಕಲನ ಸಮೀಕರಣದ ಯಾವುದೇ ನಿಶ್ಚಿತ ಪರಿಹಾರವಾಗಿ ಎಂಬ ಮತ್ತೊಂದು ಉತ್ಪನ್ನವನ್ನು ತೆಗೆದುಕೊಂಡಿದ್ದೇವೆ ಕೊಟ್ಟಿರುವ ಅವಕಲನ ಸಮೀಕರಣ ಎಂದರೆ ಬಲಭಾಗವು 0 ಗೆ ಸಮನಾಗಿರದಿದ್ದಾಗ ಕೊಟ್ಟಿರುವ ಸಮಜಾತೀಯ ಅವಕಲನ ಸಮೀಕರಣ ಈ ಎರಡನ್ನು ಸೇರಿಸಿದಾಗ ನಾವು ಏನು ಗಮನಿಸುತ್ತೇವೆ ಆದ್ದರಿಂದ ಈ u ನಾವು ಪೂರಕ ಉತ್ಪನ್ನವೆಂದು ಕರೆಯುವ ಸಮಜಾತೀಯ ಸಮೀಕರಣಕ್ಕಾಗಿ ಮತ್ತು ಕೊಟ್ಟಿರುವ ಅವಕಲನ ಸಮೀಕರಣದ ನಿಶ್ಚಿತ ಪರಿಹಾರಕ್ಕಾಗಿ ನಾವು ನಿಶ್ಚಿತ ಅನುಕಲನ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಮತ್ತು ಅಂದರೆ ಪೂರಕ ಉತ್ಪನ್ನ ಮತ್ತು ಈ ನಿಶ್ಚಿತ ಅನುಕಲನವನ್ನು ಇಲ್ಲಿ ಸೇರಿಸಿದಾಗ ಇದು ನಿರ್ದಿಷ್ಟ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ರೂಪಿಸುತ್ತದೆ ಇದು ಸಾಮಾನ್ಯ ಪರಿಹಾರವೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸುವುದು ಹೇಗೆ ಪರಿಹಾರವು n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರಬೇಕು ಅಂದರೆ ಸ್ವತಃ n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುತ್ತದೆ ಮತ್ತು ಅದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ಪೂರೈಸಬೇಕು ಇದು ಸಾಮಾನ್ಯ ಪರಿಹಾರ ಎಂದು ಸಾಬೀತುಪಡಿಸಲು ನಾವು ಈಗ ಪರಿಶೀಲಿಸುತ್ತೇವೆ ಅಂದರೆ ಈ ಕೊಟ್ಟಿರುವ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಇದು ಕೊಟ್ಟಿರುವ ಅವಕಲನ ಸಮೀಕರಣವನ್ನು ತೃಪ್ತಿಪಡಿಸಿದರೆ ಮತ್ತು ಸ್ವಾಭಾವಿಕವಾಗಿ ಅದು n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುತ್ತದೆ ಏಕೆಂದರೆ u ಸ್ವತಃ n ಅನಿಯಂತ್ರಿತ ಸ್ಥಿರಾಂಕಗಳನ್ನು ಹೊಂದಿರುತ್ತದೆ ನಂತರ ಇದು ಕೊಟ್ಟಿರುವ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿರುತ್ತದೆ ಅದಕ್ಕಾಗಿ ನಾವು ಸಮೀಕರಣದ ಎಡಭಾಗವನ್ನು ಪರಿಗಣಿಸುತ್ತೇವೆ ಮತ್ತು ಅನ್ನು ಸಮೀಕರಣಕ್ಕೆ ಆದೇಶಿಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಇದನ್ನು ಹೊಂದಿದ್ದೇವೆ ಸಮಜಾತೀಯವಲ್ಲದ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪಡೆಯಲು ನಾವು ಅಲ್ಲಿ ಬಳಸುತ್ತಿರುವ ತಂತ್ರ ಅದು ಈ ಅವಕಲನ ಸಮೀಕರಣಕ್ಕಾಗಿ ನಾವು ಇಲ್ಲಿ ಸಾಮಾನ್ಯ ಪರಿಹಾರವನ್ನು ಎಂದು ಬರೆಯುತ್ತೇವೆ ನಾವು ಇದನ್ನು ಪೂರಕ ಉತ್ಪನ್ನವೆಂದು ಕರೆಯುತ್ತೇವೆ ಅಂದರೆ u ಇಲ್ಲಿ ಸಮಜಾತೀಯ ಸಮೀಕರಣದ ಪರಿಹಾರ ನಿಶ್ಚಿತ ಅನುಕಲನವನ್ನು ಸಮಜಾತೀಯವಲ್ಲದ ಸಮೀಕರಣದ ನಿಶ್ಚಿತ ಪರಿಹಾರವೆಂದು ಕರೆಯುತ್ತೇವೆ ಈಗ ನಾವು ಗಮನಿಸುತ್ತೇವೆ ಅನ್ನು ಕಂಡು ಹಿಡಿಯುವುದು ಸುಲಭ ಮತ್ತು ಕೊಟ್ಟಿರುವ ಸಮೀಕರಣದ ಪರಿಹಾರವನ್ನು ಕಂಡು ಹಿಡಿಯುವುದು ಸುಲಭ ಎರಡನ್ನು ನಾವು ಗುಣಿಸಿದಾಗ ನಮಗೆ ಕೊಟ್ಟಿರುವ ಅವಕಲನ ಸಮೀಕರಣದ ಸಾಮಾನ್ಯ ಪರಿಹಾರ ಸಿಗುತ್ತದೆ ಪೂರಕ ಉತ್ಪನ್ನ ಮತ್ತು ನಿಶ್ಚಿತ ಅನುಕಲನ ಬಗ್ಗೆ ನಾವು ಬರುವ ಪಠ್ಯಗಳಲ್ಲಿ ನೋಡುತ್ತೇವೆ ಆದರೆ ಈಗ ಪರಿಹಾರವನ್ನು ಚರ್ಚಿಸಲು ಬೇಕಾಗಿರುವ ಎಲ್ಲಾ ಜ್ಞಾನದ ಎಲ್ಲಾ ಅಗತ್ಯತೆಗಳಿಗಾಗಿ ನಾವು ಸಿದ್ಧಪಡಿಸುತ್ತೇವೆ ಈಗ ನಿರ್ವಾಹಕ ಎಂಬ ಪರಿಕಲ್ಪನೆಯನ್ನು ನೋಡೋಣ ಇವು ಮೂಲತಃ ಅವಕಲನದ ನಿರ್ವಾಹಕಗಳು ಮತ್ತು ನಮ್ಮ ಅವಕಲನ ಸಮೀಕರಣದಲ್ಲಿ ನಾವು ಈ ಎಲ್ಲಾ ನಿಷ್ಪನ್ನ ಪದಗಳನ್ನು ನೋಡುತ್ತೇವೆ ಇಲ್ಲಿ ಪ್ರಥಮ ದರ್ಜೆಯ ಅವಕಲನ d ಭಾಗಿಸು ನಿಷ್ಪನ್ನ dx ಅನ್ನು ನಾವು ಹೊಂದಿದ್ದೇವೆ ಈ ಅವಕಲನ ನಿರ್ವಾಹಕ ಎರಡನೇ ದರ್ಜೆಯಲ್ಲಿದೆ ಮತ್ತು ಅನುಕೂಲಕ್ಕಾಗಿ ಚಿಹ್ನೆಗಳಿಂದ ನಾವು ಸೂಚಿಸುವ ಈ ನಿರ್ವಾಹಕಗಳು ಇವುಗಳು ಮೂರನೇ ದರ್ಜೆಯ ಉತ್ಪನ್ನ ಈ ನಿರ್ವಾಹಕಗಳ ಪರಿಚಯದೊಂದಿಗೆ ನಿರ್ವಾಹಕ ಗುಣಲಬ್ದದ ಗುಣಲಬ್ದ ಎಂದರೆ ಯಾವುದೇ ಸ್ಥಿರಾಂಕವಾಗಿರುತ್ತದೆ ಇದು ಇಲ್ಲಿ ಬಹಳ ಮುಖ್ಯವಾದ ಪರಿಣಾಮವಾಗಿದೆ ಇದನ್ನು ಮುಂದಿನ ಉಪನ್ಯಾಸಗಳಲ್ಲಿ ಅವಕಲನ ಸಮೀಕರಣಗಳ ಪರಿಹಾರವನ್ನು ಚರ್ಚಿಸಲು ಬಳಸಲಾಗುತ್ತದೆ

ಆದ್ದರಿಂದ ಅಂತೆಯೇ ಒಬ್ಬರು ಈ ರೀತಿ ತೋರಿಸಬಹುದು ಆದ್ದರಿಂದ ಕಾರ್ಯಾಕಾರಿ ಅಪವರ್ತನಗಳ ದರ್ಜೆಯು ಅಪ್ರಸ್ತುತವಾಗಿದೆ ಕಾರ್ಯಾಚರಣೆಯ ಶೂನ್ಯ ಅಪವರ್ತನಗಳ ದರ್ಜೆ ಮತ್ತೆ ಅಪ್ರಸ್ತುತ ನಾವು ಅದನ್ನು ಗಮನಿಸುತ್ತೇವೆ ಈ D ಮತ್ತು D ಯ ಗುಣಲಬ್ದವಲ್ಲ ಆದರೂ ಇದು ಎರಡನೇ ದರ್ಜೆಯ ನಿಷ್ಪನ್ನವಾಗಿದೆ ಮತ್ತು ಇವು ಪ್ರಥಮ ದರ್ಜೆಯ ನಿಷ್ಪನ್ನಗಳಾಗಿವೆ ಇಲ್ಲಿ D ಅನ್ನು D ಯಿಂದ ಗುಣಿಸಿದಾಗ ಅಲ್ಲಿ ಅನ್ನು ಹೊಂದಿದ್ದೇವೆ ಇದರೊಂದಿಗೆ ಅನ್ನು ಇಲ್ಲಿ ಪಡೆಯುವ ಮೂಲಕ ನಾವು ಇಲ್ಲಿ ಅನ್ನು ಹೊಂದಿರುತ್ತೇವೆ ಆಸಕ್ತಿದಾಯಕ ಎಂದರೆ D ಇಲ್ಲಿ ನಿರ್ವಾಹಕ ಮತ್ತು D ಗುಣಿಸು D ಅನ್ನು ನಾವು ಎಂದು ಬರೆದರು ಅದಕ್ಕೆ ಬೇರೆಯದೇ ಅರ್ಥವಿದೆ ಯಾಕೆಂದರೆ ಇಲ್ಲಿ ಅದು ನಿಷ್ಪನ್ನವಾಗಿದೆ ಮತ್ತೆ ಪುನಃ ನಿಷ್ಪನ್ನವಾಗಿದೆ ಹಾಗಾಗಿ ಎರಡು ಬಾರಿ ಈ ನಿಷ್ಪನ್ನವಾಗಿದೆ ಇಲ್ಲಿ ಸಹ 2 ರ ವರ್ಗ ಸಂಖ್ಯೆಯಾಗಿದೆ ಅಂದರೆ ನಿಷ್ಪನ್ನದ ಎರಡು ಬಾರಿ ಅದು ಎರಡನೇ ದರ್ಜೆಯ ನಿಷ್ಪನ್ನಗಳಿಗೆ ನಮ್ಮ ಸಂಕೇತವಾಗಿದೆ ಇಲ್ಲಿ ಈ ಗುಣಲಬ್ದವು ನಾವು ಸಂಖ್ಯೆಗಳೊಂದಿಗೆ ಕೆಲಸ ಮಾಡುವಂತೆಯೇ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಅದು ಈ ನಿರ್ವಾಹಕಗಳೊಂದಿಗೆ ನಾವು ಹೊಂದಿರುವ ಉತ್ತಮ ಗುಣವಾಗಿದೆ ಇಲ್ಲಿ ಚಿಂತೆಯಿಲ್ಲದೆ ನಾವು ಈ D ಅನ್ನು ನೈಜ ಸಂಖ್ಯೆಯಾಗಿ ಪರಿಗಣಿಸಿ ಈ ಗುಣಲಬ್ದವನ್ನು ಮಾಡಬಹುದು ಏಕೆಂದರೆ ನಾವು ಇದನ್ನು ನೋಡಿದ್ದೇವೆ ಈ ಎರಡು ಒಂದೇ ಮತ್ತು ಈ D ಅನ್ನು ನಾವು ಮರೆತರೆ ಇದು ಕೇವಲ ಇದರ ಗುಣಲಬ್ದವಾಗಿದೆ D ಇಲ್ಲಿ ನಿರ್ವಾಹಕ ನಾವು ಬೀಜಗಣಿತದ ಗುಣಾಕಾರವನ್ನು ಮಾಡಬಹುದು ಸಾಮಾನ್ಯವಾಗಿ ಈ ನಿರ್ವಾಹಕ ರೂಪದಲ್ಲಿ ಬರೆದಂತೆ ಈ n ನೇ ದರ್ಜೆಯ ಅವಕಲನ ಸಮೀಕರಣವನ್ನು ನಾವು ಹೊಂದಿರುವಾಗ ಇದರ ಘಾತಾ೦ಕ n ಎಂದರೆ ಇಲ್ಲಿ ಸಹ ನಾವು ಅಪವರ್ತನೀಯಗೊಳಿಸಬಹುದು ಏಕೆಂದರೆ D ಎಂಬ ನಿರ್ವಾಹಕದ ಬಗ್ಗೆ ಚಿಂತಿಸದೆದಿದ್ದರೆ ಇದು D ವಿಷಯದಲ್ಲಿ ಒಂದು ರೀತಿಯ ಬಹುಘಾತೀಯ ಸಮೀಕರಣವಾಗಿದೆ ಇದು ಒಂದು ಬಹುಘಾತೀಯ ಸಮೀಕರಣ ಮತ್ತು ನಾವು ಇದನ್ನು ಅಪವರ್ತನಗೊಳಿಸಬಹುದು ಆದ್ದರಿಂದ ಇದು ಇದಕ್ಕೆ ಸಮಾನವಾಗಿರುತ್ತದೆ ನಾವು ಇಲ್ಲಿ ಬೇರುಗಳನ್ನು ಹೊಂದಿದ್ದರೆ ಈ ಆಲ್ಫಾಗಳು ನಂತರ ನಾವು ಇದನ್ನು ಈ ನ ಗುಣಲಬ್ದವೆಂದು ಬರೆಯಬಹುದು ಈ ಟಿಪ್ಪಣಿಯೊಂದಿಗೆ ಮುಂದಿನ ಉಪನ್ಯಾಸದಲ್ಲಿ ನಾವು ಇದನ್ನು ಮುಂದುವರಿಸುತ್ತೇವೆ ಆದರೆ ಈ ರೀತಿಯಾಗಿ ಇದನ್ನು ಅಪವರ್ತನೀಕರಿಸುವುದು ಬಹಳ ಉಪಯುಕ್ತವಾಗಿದೆ ಆದರೆ ಇಲ್ಲಿ D n ಎಂದರೆ ನಮ್ಮಲ್ಲಿರುವ ನಿರ್ವಾಹಕ ಇದು ಇಲ್ಲಿ nth ದರ್ಜೆಯ ನಿಷ್ಪನ್ನವಾಗಿದೆ ಇಲ್ಲಿ ಅದು D ಘಾತಾ೦ಕ n ಅಲ್ಲ ಆದರೆ ನಾವು ಈ y ಗೆ ಅನ್ವಯಿಸಿದಾಗ ಅದು nth ದರ್ಜೆಯ ನಿಷ್ಪನ್ನದಂತೆ ಇರುತ್ತದೆ ಈಗ ಪಠ್ಯದ ಅಂತ್ಯಕ್ಕೆ ಬರುತ್ತಿದ್ದೇವೆ ಸ್ಥಿರ ಸಹಗುಣಾಂಕಗಳೊಂದಿಗೆ ಈ ರೇಖಾತ್ಮಕ ಅವಕಲನ ಸಮೀಕರಣಗಳ ಬಗ್ಗೆ ನಾವು ಚರ್ಚಿಸಿದ್ದೇವೆ ಮೊದಲಿಗೆ ನಾವು ಸ್ಥಿರಾಂಕವಾಗಿ ಪರಿಗಣಿಸಿದ್ದೇವೆ ಮತ್ತು ನಂತರ ಕೆಲವು ಉಪನ್ಯಾಸಗಳಲ್ಲಿ ನಾವು ತಿಳಿದಿರುವ ಈ ಸ್ಥಿರಾಂಕಗಳ ಬಗ್ಗೆಯೂ ಮಾತನಾಡುತ್ತೇವೆ ಮತ್ತು ಸಾಮಾನ್ಯ ಪರಿಹಾರ ನಾವು ನೋಡಿದ ಸಂಗತಿಯೆಂದರೆ ಅಂತಹ ಸಮಜಾತೀಯವಾಗಿರದ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಪಡೆಯುವ ಒಂದು ಮಾರ್ಗವೆಂದರೆ ಪೂರಕ ಉತ್ಪನ್ನವನ್ನು ಕಂಡುಹಿಡಿಯುವುದು ಪೂರಕ ಉತ್ಪನ್ನವು ಏನೂ ಅಲ್ಲ ನಾವು ಈ X ಅನ್ನು 0 ಗೆ ಹೊಂದಿಸಿದಾಗ ಅದು ಈ ಸಮೀಕರಣದ ಪರಿಹಾರ ಮತ್ತು ನಂತರ ನಿಶ್ಚಿತ ಅನುಕಲನವು ಈ ಸಮಜಾತೀಯವಾಗಿರದ ಅವಕಲನ ಸಮೀಕರಣದ ಒಂದು ನಿರ್ದಿಷ್ಟ ಪರಿಹಾರವಾಗಿದೆ

ನಾವು ಬೇರೆ ಏನು ನೋಡಿದ್ದೇವೆ ನಾವು ನಿರ್ವಾಹಕ ರೂಪದಲ್ಲಿ ಬರೆಯುವಾಗ ನಾವು ಇದನ್ನು ಅನ್ನು ಇಲ್ಲಿ ಬೀಜಗಣಿತದ ಸಮೀಕರಣದಲ್ಲಿ ಬಹುಘಾತೀಯದಂತೆಯೇ ಪರಿಗಣಿಸಬಹುದು ಮತ್ತು ಇದರ ಮೂಲ ನಮಗೆ ತಿಳಿದಾಗ ನಾವು ಈ ಸಮೀಕರಣವನ್ನು ಒಮ್ಮೆ ಅಪವರ್ತನೀಕರಿಸಬಹುದು ಇಲ್ಲಿ ಸಮೀಕರಣ 0 ಕ್ಕೆ ಸಮನಾಗಿರುತ್ತದೆ ನಂತರ ನಾವು ಈ ನಿರ್ವಾಹಕ ಸಮೀಕರಣವನ್ನು ಈ ರೂಪದಲ್ಲಿಯೂ ಬರೆಯಬಹುದು ಇದು ಈ y ನ ಪರಿಹಾರವನ್ನು ಕಂಡುಹಿಡಿಯುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಲಿದೆ ಇದು ಪೂರಕ ಉತ್ಪನ್ನವಾಗಲಿ ಅಥವಾ ನಿಶ್ಚಿತ ಅನುಕಲನವಾಗಲಿ ಇವುಗಳು ನಾವು ಇಲ್ಲಿ ಬಳಸಿದ ಉಲ್ಲೇಖಗಳು ಮತ್ತು ನಿಮ್ಮ ಗಮನಕ್ಕೆ ಧನ್ಯವಾದಗಳು